ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ನಮ್ಮ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಯ ಕಾರ್ಯವನ್ನು ನಿರ್ದೇಶಿಸುವಲ್ಲಿ ಪ್ರಮುಖವಾದ ಕೆಲವು ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಗಳನ್ನು ನಾನು ವಿವರಿಸಿದ್ದೇನೆ ನಾನು ಕೋಶವನ್ನು ಚಿತ್ರಿಸುತ್ತಿದ್ದರೆ ನೀವು ಇವುಗಳನ್ನು ಫೋಕಲ್ ಅಂಟಿಕೊಳ್ಳುವಿಕೆಯಂತೆ ಹೊಂದಬಹುದು ಇವು ಫೋಕಲ್ ಅಂಟಿಕೊಳ್ಳುವಿಕೆಗಳು ಮತ್ತು ನಾನು ಇವುಗಳನ್ನು ಎಫ್ಎಗಳು ಎಂದು ಬರೆಯುತ್ತೇನೆ ಮತ್ತು ಹಿಂದಿನ ತರಗತಿಯಲ್ಲಿ ನಾವು ಚರ್ಚಿಸಿದ ಕೆಲವು ಪ್ರಮುಖ ಫೋಕಲ್ ಅಂಟಿಕೊಳ್ಳುವಿಕೆಗಳು ಯಾವುದೆಂದರೆ ಇಂಟಿಗ್ರೀನ್ಸ್ ಟ್ಯಾಲಿನ್ ಪ್ಯಾಕ್ಸಿಲಿನ್ ವಿನ್ಕುಲಿನ್ ಫೋಕಲ್ ಅಂಟಿಕೊಳ್ಳುವಿಕೆ ಕೈನೇಸ್ ಅಥವಾ ಎಫ್ಎಕೆ ಮತ್ತು ಆಲ್ಫಾ ಆಕ್ಟಿನಿನ್ ಆದ್ದರಿಂದ ಈ ಎಲ್ಲಾ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಗಳು ಈ ಅಂಟಿಕೊಳ್ಳುವಿಕೆಯ ನಡವಳಿಕೆಯನ್ನು ನಿರ್ದೇಶಿಸುವಲ್ಲಿ ವಿವಿಧ ಪಾತ್ರಗಳನ್ನು ವಹಿಸುತ್ತವೆ ಆದುದರಿಂದ ನಮಗೆ ಕಂಡುಬಂದಿರುವುದು ಏನಂದರೆ ನೂರಕ್ಕಿಂತ ಹೆಚ್ಚು ಪ್ರೋಟೀನ್ ಗಳು ಸ್ಥಳೀಕರಿಸುತ್ತವೆ ಅವು ಅಂಟಿಕೊಳ್ಳುವಿಕೆಯಲ್ಲಿ ಇರುತ್ತವೆ ಎಂದು ಆದ್ದರಿಂದ ಅವು ಹೇಗೆ ಪ್ರಾದೇಶಿಕವಾಗಿ ನೆಲೆಗೊಂಡಿವೆ ಎಂಬುದು ಈಗಿನ ಪ್ರಶ್ನೆ ಈ ಪ್ರಶ್ನೆಗೆ ಕ್ಲೇರ್ ವಾಟರ್ಮ್ಯಾನ್ ಸ್ಟೋರ್ರ್ ಉತ್ತರಿಸಿದ್ದಾರೆ ಅವರು ಸೂಪರ್ ರೆಸಲ್ಯೂಶನ್ ಮೈಕ್ರೋಸ್ಕೋಪಿ ಯನ್ನು ಬಳಸಿದ್ದರು ಸೂಪರ್ ರೆಸಲ್ಯೂಶನ್ ಮೈಕ್ರೋಸ್ಕೋಪಿ ತಂತ್ರವು ಎಕ್ಸ್ ವೈ ಸಮತಲದಲ್ಲಿ ಇಪ್ಪತ್ತು ನ್ಯಾನೊಮೀಟರ್ ಗಳ ಪ್ರಮಾಣದ ರೆಸಲ್ಯೂಶನ್ ಮತ್ತು ಹತ್ತರಿಂದ ಹದಿನೈದು ನ್ಯಾನೊಮೀಟರ್ ಗಳ ಪ್ರಮಾಣದ ರೆಸಲ್ಯೂಶನ್ ಝೆಡ್ ದಿಕ್ಕಿನಲ್ಲಿ ಹೊಂದಿರುತ್ತದೆ ಇದನ್ನು ಬಳಸಿಕೊಂಡು ಫೋಕಲ್ ಅಂಟಿಕೊಳ್ಳುವಿಕೆಯೊಳಗಿನ ಪ್ರತ್ಯೇಕ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಗಳ ಪ್ರಾದೇಶಿಕ ಸ್ಥಳೀಕರಣವನ್ನು ಅವರು ನಿರ್ಧರಿಸಿದರು ಅವರು ನೋಡಿದ್ದು ಇಂಟಿಗ್ರಿನ್ ನ ಒಂದು ಕಿರು ರೂಪ ಅಷ್ಟೇ ಇದು ಕೋಶ ಮತ್ತು ಮ್ಯಾಟ್ರಿಕ್ಸ್ ತಲಾಧಾರಕ್ಕೆ ಹತ್ತಿರದಲ್ಲಿರುವುದು ಇಂಟಿಗ್ರೀನ್ಸ್ ಏಕೆಂದರೆ ಇದು ಜೀವಕೋಶದ ಹೊರಭಾಗವನ್ನು ಕೋಶದ ಒಳಭಾಗಕ್ಕೆ ತೊಡಗಿಸುತ್ತದೆ ಇಂಟೆಗ್ರಿನ್ ನ ಮೇಲ್ಭಾಗದಲ್ಲಿ ನೀವು ಇಂಟೆಗ್ರಿನ್ ಸಿಗ್ನಲಿಂಗ್ ಪದರವಿದ್ದು ಮತ್ತು ಇಲ್ಲಿ ನೀವು ಪ್ಯಾಕ್ಸಿಲಿನ್ ಮತ್ತು ಎಫ್ಎಕೆ ನಂತಹ ಪ್ರೋಟೀನ್ ಗಳು ಇರುತ್ತವೆ ಈ ಎರಡೂ ಪ್ರೋಟೀನ್ ಗಳು ನೇರವಾಗಿ ಇಂಟಿಗ್ರಿನ್ ಗಳಿಗೆ ಬಂಧಿಸಬಲ್ಲವು ಬಲ ವಹಿವಾಟು ಪದರದಲ್ಲಿ ನೀವು ವಿನ್ಕುಲಿನ್ ಮತ್ತು ಹೆಚ್ಚು ಮುಖ್ಯವಾದ ಟ್ಯಾಲಿನ್ ಅನ್ನು ಹೊಂದಿದ್ದು ಅದು ಕೋನೀಯ ಸಂರಚನೆಯನ್ನು ಪ್ರದರ್ಶಿಸುತ್ತದೆ ಇದರರ್ಥ ಟ್ಯಾಲಿನ್ ನ ಎನ್ ಟರ್ಮಿನಲ್ ಡೊಮೇನ್ ಇಂಟಿಗ್ರಿನ್ ಗಳಿಗೆ ಹತ್ತಿರದಲ್ಲಿರುತ್ತದೆ ಏಕೆಂದರೆ ಟ್ಯಾಲಿನ್ ಇಂಟಿಗ್ರಿನ್ ಸಕ್ರಿಯಗೊಳಿಸುವಿಕೆಗೆ ಸಂಬಂಧಿಸಿದೆ ಇಂಟಿಗ್ರಿನ್ ಗಳನ್ನು ಟ್ಯಾಲಿನ್ ಸಕ್ರಿಯಗೊಳಿಸುತ್ತದೆ ಎಂದು ಗೊತ್ತಿರುವಂಥದು ವಿನ್ಕುಲಿನ್ ಟ್ಯಾಲಿನ್ ಗೆ ಬಂಧಿಸುತ್ತದೆ ಆದ್ದರಿಂದ ಈ ಎರಡೂ ಪ್ರೋಟೀನ್ ಗಳು ಬಲ ವಹಿವಾಟು ಪದರದಲ್ಲಿ ಇರುತ್ತವೆ ಅದರ ಮೇಲೆ ನೀವು ನಿಯಂತ್ರಕ ಪದರದಲ್ಲಿ ಆಕ್ಟಿನ್ ಹೊಂದಿದ್ದು ಮತ್ತು ಆಲ್ಫಾ ಆಕ್ಟಿನ್ ಇಲ್ಲಿಯೇ ಇರುವುದು ಇದು ಅಂಟಿಕೊಳ್ಳುವಿಕೆಯಲ್ಲಿದ್ದರೆ ಮತ್ತು ನಿಖರವಾದ ಮೇಲ್ಭಾಗದಲ್ಲಿ ಈ ಅಂಟಿಕೊಳ್ಳುವಿಕೆಯಿಂದ ಹೊರಹೊಮ್ಮುವ ಒತ್ತಡದ ನಾರುಗಳನ್ನು ನಾವು ಹೊಂದಿದ್ದೇವೆ ಇವು ಒತ್ತಡದ ನಾರುಗಳಾಗಿವೆ ಅಂಟಿಕೊಳ್ಳುವಿಕೆಯೊಳಗಿನ ಪ್ರೋಟೀನ್ ಗಳ ವಿಶೇಷ ಸಂಘಟನೆಯನ್ನು ಇದು ನಿಮಗೆ ತೋರಿಸುತ್ತದೆ ಒಂದೇ ಕೋಶದಲ್ಲಿ ವಿಭಿನ್ನ ರೀತಿಯ ಅಂಟಿಕೊಳ್ಳುವಿಕೆಗಳಿವೆ ಅವುಗಳ ಗಾತ್ರಗಳು ವಿಭಿನ್ನವಾಗಿವೆ ಮತ್ತು ಡೈನಾಮಿಕ್ಸ್ ವಿಭಿನ್ನವಾಗಿವೆ ಎಂದು ನಾನು ಉಲ್ಲೇಖಿಸಿದೆ ಕೋಶವು ಈ ರೀತಿ ವಲಸೆ ಹೋಗುತ್ತಿದ್ದರೆ ಈ ಅಂಚನ್ನು ಪ್ರಮುಖ ಅಂಚು ಅಥವಾ ಲ್ಯಾಮೆಲಿಯೊಪೊಡಿಯಾ ಎಂದು ಕರೆಯಲಾಗುತ್ತದೆ ನಾನು ಒಂದೇ ಚಿತ್ರದ ಪಕ್ಕದ ನೋಟವನ್ನು ಚಿತ್ರಿಸಲು ಬಯಸಿದರೆ ಒಂದು ಕೋಶವು ಈ ರೀತಿ ವಲಸೆ ಹೋಗುತ್ತದೆ ಮತ್ತು ಲ್ಯಾಮೆಲಿಯೊಪೊಡಿಯಾ ಇವುಗಳ ಕೆಳಗೆ ಇರುತ್ತದೆ ಬೇರೆ ಬೇರೆ ಬಣ್ಣಗಳಿಂದ ಅದನ್ನು ಚಿತ್ರಿಸಲಾಗಿದೆ ಮತ್ತು ಈ ಸಣ್ಣ ಚುಕ್ಕೆಗಳು ಇವುಗಳನ್ನು ಫೋಕಲ್ ಕಾಂಪ್ಲೆಕ್ಸ್ ಎಂದು ಕರೆಯಲಾಗುತ್ತದೆ ಅವು ಸರಿಸುಮಾರು ಒಂದು ಮೈಕ್ರಾನ್ ಉದ್ದ ಮತ್ತು ವಿಶಿಷ್ಟವಾದ ಕ್ರಮದಲ್ಲಿರುತ್ತವೆ ರೂಪವಿಜ್ಞಾನದ ಪ್ರಕಾರ ಅಂಟಿಕೊಳ್ಳುವಿಕೆಗಳು ಭಿನ್ನವಾಗಿರುತ್ತವೆ ಮತ್ತು ಸಂಯೋಜನಾತ್ಮಕವಾಗಿಯೂ ಸಹ ಅವು ಭಿನ್ನವಾಗಿರುತ್ತವೆ ಸಂಯೋಜನೆಯ ವಿಷಯದಲ್ಲಿ ಇವು ಪ್ಯಾಕ್ಸಿಲಿನ್ ಮತ್ತು ವಿನ್ಕುಲಿನ್ ನಲ್ಲಿ ಸಮೃದ್ಧವಾಗಿವೆ ಜೀವಕೋಶಗಳ ಪರಿಧಿಯಲ್ಲಿ ಕಂಡುಬರುವ ಚಿಕ್ಕ ಅಂಟಿಕೊಳ್ಳುವಿಕೆಗಳು ಇವು ನಾನು ಚಿತ್ರಿಸಿರುವ ಈ ದೊಡ್ಡ ಅಂಟಿಕೊಳ್ಳುವಿಕೆಯನ್ನು ಫೋಕಲ್ ಅಂಟಿಕೊಳ್ಳುವಿಕೆ ಎಂದು ಕರೆಯಲಾಗುತ್ತದೆ ಕೋಶದ ಪರಿಧಿಯಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಗಳು ಎರಡರಿಂದ ಐದು ಮೈಕ್ರಾನ್ ಗಳಷ್ಟು ಉದ್ದವಿರಬಹುದು ಮತ್ತು ಇವುಗಳು ಅಂಡಾಕಾರದಲ್ಲಿರುತ್ತವೆ ಮತ್ತು ಇವು ಸಂಯೋಜನೆಯ ದೃಷ್ಟಿಯಿಂದ ಆಲ್ಫಾ ವಿ ಪ್ಯಾಕ್ಸಿಲಿನ್ ವಿನ್ಕುಲಿನ್ ಆಲ್ಫಾ ಆಕ್ಟಿನಿನ್ ಟ್ಯಾಲಿನ್ ಎಫ್ಎಕೆ ಮತ್ತು ಅನೇಕ ಇಂಟಿಗ್ರೀನ್ ಗಳನ್ನು ಹೊಂದಿವೆ ಇತರ ಫೋಕಲ್ ಸಂಕೀರ್ಣಗಳಿಗೆ ಹೋಲಿಸಿದರೆ ಸರಾಸರಿ ಸಮಯದ ಪ್ರಮಾಣವನ್ನು ಆಧರಿಸಿ ಈ ಫೋಕಲ್ ಅಂಟಿಕೊಳ್ಳುವಿಕೆಗಳು ಹೆಚ್ಚು ಸ್ಥಿರವಾಗಿರುತ್ತವೆ ಮತ್ತು ಫೈಬ್ರಿಲ್ಲರ್ ಅಂಟಿಕೊಳ್ಳುವಿಕೆಗಳು ಸಹ ಇರಬಹುದು ಇವುಗಳು ಒಂದರಿಂದ ಹತ್ತು ಮೈಕ್ರಾನ್ ಗಳಷ್ಟು ಉದ್ದವಿರುತ್ತವೆ ಮತ್ತು ಅವು ಹೆಚ್ಚು ಕೇಂದ್ರೀಯವಾಗಿರುತ್ತವೆ ಜೀವಕೋಶಗಳ ಕೇಂದ್ರ ಪ್ರದೇಶವು ಆಲ್ಫಾ ಐದು ಇಂಟಿಗ್ರೀನ್ ಯನ್ನು ಹೊಂದಿರುತ್ತದೆ ಮತ್ತು ಅಣುವನ್ನು ಟೆನ್ಸಿನ್ ಎಂದು ಕರೆಯಲಾಗುತ್ತದೆ ಮತ್ತು ಎಫ್ಎ ಗಳಿಗೆ ಹೋಲಿಸಿದರೆ ಇವುಗಳು ಹೆಚ್ಚು ಸ್ಥಿರವಾಗಿರುತ್ತವೆ ನಾನು ಫೋಕಲ್ ಸಂಕೀರ್ಣಗಳು ಫೋಕಲ್ ಅಂಟಿಕೊಳ್ಳುವಿಕೆಗಳು ಮತ್ತು ಫೈಬ್ರಿಲ್ಲರ್ ಅಂಟಿಕೊಳ್ಳುವಿಕೆಯನ್ನು ಬರೆಯಬೇಕಾದರೆ ಕೋಶಗಳು ಮೊದಲು ಅಂಟಿಕೊಳ್ಳುವಿಕೆಯನ್ನು ತೊಡಗಿಸಿಕೊಂಡಾಗ ಅವು ಸಣ್ಣ ಚುಕ್ಕೆಗಳಾಗಿ ಕಾಣಿಸಬಹುದು ಇವುಗಳನ್ನು ಹೊಸ ಅಂಟಿಕೊಳ್ಳುವಿಕೆಗಳು ಎಂದೂ ಕರೆಯುತ್ತಾರೆ ಆದ್ದರಿಂದ ನೀವು ಸಮಯದ ಅವಧಿಯನ್ನು ಅನುಸರಿಸಿದರೆ ಡೆಲ್ಟಾ ಟಿ ಒಂದು ನಿಮಿಷದ ಕ್ರಮದಲ್ಲಿದೆ ಮತ್ತು ನಂತರ ನೀವು ಫೋಕಲ್ ಸಂಕೀರ್ಣಗಳನ್ನು ಎಫ್ಸಿ ನೋಡಲು ಪ್ರಾರಂಭಿಸಬಹುದು ಇದು ಎಫ್ಸಿ ಗಳಿಗೆ ಸರಿಯಾದ ಹೊಸ ಅಂಟಿಕೊಳ್ಳುವಿಕೆಗಳು ಡೆಲ್ಟಾ ಟಿ ಐದು ನಿಮಿಷಗಳ ಕ್ರಮದಲ್ಲಿದೆ ಎಫ್ಎಎಸ್ ಇದೆ ಮತ್ತು ನಂತರ ಇಪ್ಪತ್ತು ನಿಮಿಷದ ಕ್ರಮದಲ್ಲಿ ನೀವು ಫೈಬ್ರಿಲ್ಲರ್ ಅಂಟಿಕೊಳ್ಳುವಿಕೆಯನ್ನು ಹೊಂದಿರುತ್ತೀರಿ ಗಾತ್ರದ ಪಕ್ವತೆಯ ಜೊತೆಗೆ ರೂಪವಿಜ್ಞಾನದ ಪಕ್ವತೆಯು ಸಂಯೋಜನೆ ಅಥವಾ ಸಂಯೋಜನೆಯ ಪಕ್ವತೆಯೊಂದಿಗೆ ಕೈಜೋಡಿಸುತ್ತದೆ ಇವೆರಡೂ ಒಂದೇ ಸಮಯದಲ್ಲಿ ಸಂಭವಿಸುತ್ತವೆ ಮತ್ತು ಪರಿವರ್ತನೆಯಾಗಿ ಕಂಡುಬಂದಿದೆ ಹೊಸ ಅಂಟಿಕೊಳ್ಳುವಿಕೆಯ ಮೇಲೆ ಪ್ರಬುದ್ಧವಾಗಿ ಪರಿಪಕ್ವವಾಗುವಂತೆ ಫೈಬ್ ಎ ಗೆ ಮಾಡುವ ಏಜೆಂಟ್ ಎಲ್ಲಾ ರೀತಿಯಲ್ಲಿ ಬಲವನ್ನು ಅವಲಂಬಿಸಿರುತ್ತದೆ ಅವೆಲ್ಲವೂ ಒಟ್ಟಿಗೆ ಒಟ್ಟುಗೂಡುತ್ತಾವೆಂದು ಅಲ್ಲ ಸಣ್ಣ ಅಂಟಿಕೊಳ್ಳುವಿಕೆಯನ್ನು ದೊಡ್ಡದಕ್ಕೆ ಪರಿವರ್ತಿಸುವ ಶಕ್ತಿ ಇದಾಗಿದ್ದು ಮುನ್ನೆಲೆಗೆ ತರಲು ಕಾರಣವಾಗುವ ಪ್ರೋಟೀನ್ ಮತ್ತು ಮಡಿಸುವಿಕೆಗೆ ಸಂಬಂಧಿಸಿದ ಕೆಲವು ಸಿಗ್ನಲಿಂಗ್ ಇರಬಹುದು ಎಂದು ಸೂಚಿಸುತ್ತದೆ ಇದು ಧನಾತ್ಮಕ ಚಕ್ರಕ್ಕೆ ಕಾರಣವಾಗುತ್ತದೆ ಅದು ಹೆಚ್ಚು ಅಂಟಿಕೊಳ್ಳುವ ಪ್ರೋಟೀನ್ ಗಳನ್ನು ಮುನ್ನೆಲೆಗೆ ತರುತ್ತದೆ ಮತ್ತು ಈ ಫೋಕಲ್ ನ ಅಂಟಿಕೊಳ್ಳುವಿಕೆಯ ಪಕ್ವತೆಯನ್ನು ಹೇಗೆ ಪಡೆಯುತ್ತದೆ ಮತ್ತು ಬಲವು ಅಂಟಿಕೊಳ್ಳುವಿಕೆಯ ಪಕ್ವತೆಯನ್ನು ನಿರ್ದೇಶಿಸುತ್ತದೆ ಎಂದು ಇದು ಸೂಚಿಸುತ್ತದೆ ಫೋಕಲ್ ಅಂಟಿಕೊಳ್ಳುವಿಕೆಗಳು ಬೀರುವ ಬಲಗಳಿಗೆ ಎಷ್ಟು ಸೂಕ್ಷ್ಮವಾಗಿವೆ ಎಂಬುದನ್ನು ತೋರಿಸಿದ ಮೂಲ ಕೃತಿಗಳಲ್ಲಿ ಒಂದಾಗಿದ್ದು ಪ್ರಾಧ್ಯಾಪಕ ಅಲೆಕ್ಸಾಂಡರ್ ಬರ್ಷಾಡ್ಸ್ಕಿ ಈ ಪ್ರಯೋಗವನ್ನು ಮಾಡಿದ್ದಾರೆ ಅದರಲ್ಲಿ ಅವರು ಏನು ಮಾಡಿದರು ಎಂದರೆ ಅವರು ತಲಾಧಾರದ ಮೇಲೆ ಕೋಶವನ್ನು ತೆಗೆದುಕೊಂಡರು ಮತ್ತು ಪೈಪೆಟ್ ಅನ್ನು ಸಹ ತೆಗೆದುಕೊಂಡರು ಇದು ಪೈಪೆಟ್ ಮತ್ತು ಪಕ್ಕದ ನೋಟದಿಂದ ನೀವು ನೋಡಿದರೆ ಕೋಶದಲ್ಲಿ ನ್ಯೂಕ್ಲಿಯಸ್ ಇರುತ್ತದೆ ಈಗ ಪ್ರಾರಂಭದಿಂದ ಪೈಪೆಟ್ ಅನ್ನು ರೋಲ್ ಮಾಡಿದರೆ ಈ ಕೋಶಗಳ ಮೇಲೆ ನಾವು ಕೆಲವು ಸ್ಥಳೀಯ ಬಲವನ್ನು ಬೀರಿದ್ದೇವೆ ಎಂದಾಯಿತು ಈ ಕೋಶಗಳು ಫೈಬ್ರೊಬ್ಲಾಸ್ಟ್ ಗಳಾಗಿವೆ ಇವುಗಳನ್ನು ಜಿಎಫ್ಪಿ ವಿನ್ಕುಲಿನ್ ನೊಂದಿಗೆ ವರ್ಗಾಯಿಸಲಾಗಿರುತ್ತದೆ ನಿಮ್ಮಲ್ಲಿ ಕೋಶವಿದ್ದರೆ ಅಂದರೆ ಯಾಕೋ ಅದು ಸರಿಯಾದ ಮಾರ್ಗವಲ್ಲ ಎಂದು ತೋರಿಸಲಾಗಿದೆ ಸಮಯ 1423 ನೋಡಿ ನಾವು ಅದನ್ನು ಪುನಃ ರಚಿಸಬೇಕಾಗಿದೆ ಸಮಯ 1424 ನೋಡಿ ನೀವು ಸೈಟೋಪ್ಲಾಸ್ಮಿಕ್ ಸ್ಥಳೀಕರಣವನ್ನು ಹೊಂದಿದ್ದು ಮತ್ತು ನಂತರ ನೀವು ಏನು ಮಾಡಿದ್ದೀರಿ ಎಂದರೆ ನೀವು ಈ ಪೈಪೆಟ್ ಅನ್ನು ಕೋಶದ ಮೇಲೆ ಸುತ್ತಿರುತ್ತೀರಿ ಮತ್ತು ಅವರು ಕಂಡುಕೊಂಡ ಸಂಗತಿಯೆಂದರೆ ತೆಗೆದುಹಾಕಿದ ಕೂಡಲೇ ಬಲವನ್ನು ಪ್ರಯೋಗಿಸಿದ ಸ್ಥಳದಲ್ಲಿ ಈ ಅಂಟಿಕೊಳ್ಳುವಿಕೆಯು ಮುನ್ನೆಲೆಗೆ ಬರುತ್ತದೆ ಆದ್ದರಿಂದ ನೀವು ಬಲವನ್ನು ಅನ್ವಯಿಸುವ ಸ್ಥಳದಲ್ಲಿ ಗಾತ್ರದಲ್ಲಿ ಬೆಳೆದ ಅಂಟಿಕೊಳ್ಳುವಿಕೆಯನ್ನು ಹೊಂದಿರುತ್ತೀರಿ ಫೋಕಲ್ ಅಂಟಿಕೊಳ್ಳುವಿಕೆಯ ಕೋಶಗಳು ಬಲ ಅವಲಂಬಿತ ಬೆಳವಣಿಗೆಯನ್ನು ಪ್ರದರ್ಶಿಸುವ ಮೊದಲ ಪ್ರದರ್ಶನ ಇದು ಫೋಕಲ್ ಅಂಟಿಕೊಳ್ಳುವಿಕೆಯು ಬಲವನ್ನು ಅವಲಂಬಿಸಿರುತ್ತದೆ ಅಥವಾ ಫೋಕಲ್ ಅಂಟಿಕೊಳ್ಳುವಿಕೆಯ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂಬುದಕ್ಕೆ ಇದು ಮೊದಲ ಪುರಾವೆಯಾಗಿದೆ ಅವರು ಪ್ರದರ್ಶಿಸಿದ ಇನ್ನೊಂದು ಅಂಶವೆಂದರೆ ಅವರು ಈ ಪ್ರಯೋಗವನ್ನು ಎರಡು ಷರತ್ತುಗಳೊಂದಿಗೆ ಪುನರಾವರ್ತಿಸಿದರು ಒಂದು ಷರತ್ತು ಎಂದರೆ ಜೀವಕೋಶಗಳು ಫೈಬ್ರೊನೆಕ್ಟಿನ್ ಲೇಪಿತ ತಲಾಧಾರಗಳ ಮೇಲೆ ಸಂಸ್ಕರಿಸಲ್ಪಡುವುದು ಮತ್ತು ಇನ್ನೊಂದು ಷರತ್ತು ಎಂದರೆ ಜೀವಕೋಶಗಳು ಪಾಲಿ ಎಲ್ ಲೈಸಿನ್ ಲೇಪಿತ ತಲಾಧಾರಗಳ ಮೇಲೆ ಸಂಸ್ಕರಿಸಲ್ಪಡುವುದು ಫೈಬ್ರೊನೆಕ್ಟಿನ್ ಮೇಲ್ಮೈಗಳಲ್ಲಿ ಕೋಶಗಳ ಮೇಲೆ ಪೈಪೆಟ್ ತಳ್ಳುವಿಕೆಗೆ ಜೀವಕೋಶಗಳು ಒಡ್ಡಿಕೊಂಡಾಗ ಎಫ್ಎ ಬೆಳವಣಿಗೆಯನ್ನು ಗಮನಿಸಿದರು ಆದರೆ ಪಾಲಿ ಎಲ್ ಲೈಸಿನ್ ನಲ್ಲಿ ಯಾವುದೇ ಎಫ್ಎ ಬೆಳವಣಿಗೆ ಕಂಡು ಬರಲಿಲ್ಲ ಅಂಟಿಕೊಳ್ಳುವಿಕೆಯಲ್ಲಿ ಪಾಲಿ ಎಲ್ ಲೈಸಿನ್ ಮೇಲೆ ಇಂಟಿಗ್ರೀನ್ ಗಳು ಫೈಬ್ರೊನೆಕ್ಟಿನ್ ಅನ್ನು ತೊಡಗಿಸಿಕೊಳ್ಳುವ ಸಾಧ್ಯತೆಯನ್ನು ಇದು ಸೂಚಿಸುತ್ತದೆ ಇದು ಸಂಪೂರ್ಣವಾಗಿ ಚಾರ್ಜ್ ಆಧಾರಿತವಾಗಿದೆ ಪಾಲಿ ಎಲ್ ಲೈಸಿನ್ ಧನಾತ್ಮಕವಾಗಿ ಚಾರ್ಜ್ ಆಗಿರುತ್ತದೆ ಪ್ಲಾಸ್ಮಾ ಮೆಂಬರೇನ್ ಋಣಾತ್ಮಕವಾಗಿ ಚಾರ್ಜ್ ಆಗಿರುತ್ತದೆ ಆದ್ದರಿಂದ ಇದು ಸಂಪೂರ್ಣ ಚಾರ್ಜ್ ಮಧ್ಯಸ್ಥಿಕೆಯ ಅಂಟಿಕೊಳ್ಳುವಿಕೆ ಆಗಿದೆ ಬಲ ಅವಲಂಬಿತ ಬೆಳವಣಿಗೆ ಇಂಟೆಗ್ರಿನ್ ಆಧಾರಿತ ಅಂಟಿಕೊಳ್ಳುವಿಕೆಗೆ ಅನ್ವಯಿಸುತ್ತದೆ ಎಂದು ಇದು ಸಾಬೀತು ಪಡಿಸುತ್ತದೆ ಬಲಕ್ಕೆ ಫೋಕಲ್ ಅಂಟಿಕೊಳ್ಳುವಿಕೆಯ ಸೂಕ್ಷ್ಮತೆಯನ್ನು ಮೊದಲು ಪ್ರದರ್ಶಿಸಿದ ಸೆಮಿನಲ್ ಪತ್ರಿಕೆ ಇದಾಗಿದೆ ಮತ್ತು ಈ ಬಲವನ್ನು ಅವಲಂಬಿಸಿರುವ ಬೆಳವಣಿಗೆಯನ್ನು ಮಧ್ಯಸ್ಥಿಕೆ ವಹಿಸಲು ಇಂಟಿಗ್ರಿನ್ ಮಧ್ಯಸ್ಥಿಕೆಯ ಅಂಟಿಕೊಳ್ಳುವಿಕೆಗಳು ಅಗತ್ಯವಾಗಿವೆ ಆದ್ದರಿಂದ ಬೆನ್ನಿ ಗೀಗರ್ ಎಂಬ ಎರಡು ಗುಂಪುಗಳನ್ನು ಹೊಂದಿರುವ ಇನ್ನೊಂದು ಅಧ್ಯಯನವಿದೆ ಈ ಫೋಕಲ್ ಅಂಟಿಕೊಳ್ಳುವಿಕೆಯ ಬೆಳವಣಿಗೆಯ ಮೇಲೆ ಬಲದ ಅಗತ್ಯವಿದೆ ಈ ಪ್ರಾಯೋಗಿಕ ಸೆಟಪ್ ಬಲವನ್ನು ಪ್ರಮಾಣೀಕರಿಸುವ ಮಾರ್ಗವನ್ನು ಅನುಮತಿಸಲಿಲ್ಲ ಯಾವ ಕೋಶಗಳು ತುಂಬುತ್ತಿವೆ ಅಥವಾ ಜೀವಕೋಶಗಳು ಎಷ್ಟು ಶಕ್ತಿಗಳನ್ನು ಈ ಕಾರಣಕ್ಕಾಗಿ ಎದುರಿಸಬಲ್ಲವು ಎಂದು ತಿಳಿಸುತ್ತದೆ ಜನರು ಏನು ಮಾಡಿದ್ದಾರೆಂಬುದನ್ನು ಅಳೆಯುವ ಸ್ಥಿತಿಯಲ್ಲಿರುವುದು ಅವರು ಎಲಾಸ್ಟೊಮೆರಿಕ್ ವಸ್ತುಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ನೀವು ಏನು ಮಾಡಬಹುದು ಎಂದರೆ ನೀವು ಅವುಗಳನ್ನು ಮಾದರಿಯನ್ನಾಗಿ ಮಾಡಬಹುದು ಇವು ಫೈಬ್ರೊನೆಕ್ಟಿನ್ ಚುಕ್ಕೆಗಳು ಮತ್ತು ಎಲಾಸ್ಟೊಮೆರಿಕ್ ವಸ್ತುಗಳು ಎಂದು ಕಲ್ಪಿಸಿಕೊಳ್ಳಿ ಪಿಡಿಎಂಎಸ್ ಸ್ವತಃ ಉಲ್ಲೇಖ ಸಮಯ 2023 ಜಡವಾಗಿದೆ ಜೀವಕೋಶಗಳು ಇದರ ಮೇಲೆ ಅಂಟಿಕೊಳ್ಳುವುದಿಲ್ಲ ಆದರೆ ನೀವು ಈ ಫೈಬ್ರೊನೆಕ್ಟಿನ್ ಚುಕ್ಕೆಗಳಿಗೆ ತಲಾಧಾರವನ್ನು ಕ್ರಿಯಾತ್ಮಕಗೊಳಿಸಿದಾಗ ಮತ್ತು ನೀವು ಕೋಶಗಳನ್ನು ಪ್ಲೇಟ್ ಮಾಡಿದಾಗ ಅವು ಸಂತೋಷದಿಂದ ಇವುಗಳ ಮೇಲೆ ಹರಡುತ್ತವೆ ಮತ್ತು ಅವು ಸಂಪರ್ಕದ ಸ್ಥಳದಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಮಾಡುತ್ತವೆ ಆದ್ದರಿಂದ ಫೈಬ್ರೊನೆಕ್ಟಿನ್ ಚುಕ್ಕೆಗಳನ್ನು ತೊಡಗಿಸಿಕೊಳ್ಳುವ ಮೂಲಕ ರೂಪುಗೊಂಡ ಕೋಶಗಳಿಂದ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ನೀವು ನೋಡುತ್ತೀರಿ ಈಗ ಸೆಟಪ್ ಅನುಮತಿಸುವ ಸಂಗತಿಯೆಂದರೆ ನೀವು ಫೈಬ್ರೊನೆಕ್ಟಿನ್ ಚುಕ್ಕೆಗಳ ಗ್ರಿಡ್ ಅನ್ನು ಹೊಂದಿರುವಿರಿ ಎಂದು ಕಲ್ಪಿಸಿಕೊಳ್ಳಿ ಈ ಪ್ರತಿಯೊಂದು ಮೂಲೆಗಳಲ್ಲಿ ನೀವು ಫೈಬ್ರೊನೆಕ್ಟಿನ್ ಚುಕ್ಕೆ ಹೊಂದಿರುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ ಆದ್ದರಿಂದ ಇವುಗಳು ಫೈಬ್ರೊನೆಕ್ಟಿನ್ ಚುಕ್ಕೆಗಳು ಎಂದು ಹೇಳೋಣ ಮತ್ತು ನೀವು ಈ ಚುಕ್ಕೆಗಳ ಸ್ಥಾನವನ್ನು ಟ್ರ್ಯಾಕ್ ಮಾಡುತ್ತಿರುತ್ತೀರಿ ನಾವು ಕೆಲವು ಷರತ್ತುಗಳ ಅಡಿಯಲ್ಲಿ ಕೋಶದ ಬಾಹ್ಯರೇಖೆಯನ್ನು ಬರೆಯುತ್ತೇವೆ ಎಂದು ಹೇಳೋಣ ಆದ್ದರಿಂದ ಹಸಿರು ಚುಕ್ಕೆಗಳೊಂದಿಗೆ ನಾನು ಈ ಕೆಲವು ಕೆಂಪು ಚುಕ್ಕೆಗಳ ವಿರೂಪಗೊಂಡ ಸ್ಥಾನವನ್ನು ತೋರಿಸಿದ್ದೇನೆ ಮತ್ತು ನೀವು ಇಲ್ಲಿ ಕಂಡುಕೊಂಡದ್ದು ನಾನು ಬರೆದದ್ದು ಉದ್ದೇಶಪೂರ್ವಕವಾಗಿದೆ ಹಸಿರು ಚುಕ್ಕೆಗಳು ಕೆಂಪು ಚುಕ್ಕೆಗಳ ವಿರೂಪಗೊಂಡ ಸ್ಥಾನಗಳನ್ನು ಪ್ರತಿನಿಧಿಸುತ್ತವೆ ಇದು ಗ್ರಿಡ್ ಆಗಿರುವುದರಿಂದ ಮತ್ತು ಈ ಮಣಿಗಳು ಅಥವಾ ಬಿಂದುಗಳು ಯಾವ ದಿಕ್ಕಿನಲ್ಲಿ ವಿರೂಪಗೊಳಿಸಲಾಗಿದೆ ಎಂಬುದನ್ನು ನೀವು ಸುಲಭವಾಗಿ ಸೆರೆಹಿಡಿಯಬಹುದು ಪ್ರತಿ ಫೋಕಲ್ ಅಂಟಿಕೊಳ್ಳುವಿಕೆಯ ಸ್ಥಳಾಂತರವನ್ನು ನಿರ್ಧರಿಸಲು ಇದು ನನಗೆ ಅನುಮತಿಸುತ್ತದೆ ಈ ಪ್ರತಿಯೊಂದು ಸ್ಥಾನಗಳ ಸ್ಥಳಾಂತರ ಎಷ್ಟು ಎಂದು ಕಂಡುಹಿಡಿಯಲು ಇದು ನಿಮ್ಮನ್ನು ಅನುಮತಿಸುತ್ತದೆ ಮತ್ತು ಈ ವಸ್ತುವು ಸ್ಥಿತಿಸ್ಥಾಪಕವಾಗಿದೆ ನೀವು ಈ ಡೆಲ್ಟಾ ಡಿ ಅನ್ನು ವಸ್ತುವಿನ ಸ್ಪ್ರಿಂಗ್ ಸ್ಥಿರದಿಂದ ಗುಣಿಸಬಹುದು ಆದ್ದರಿಂದ ಕೆ ಡೆಲ್ಟಾ ಡಿ k delta d ಎಂಬುದು ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಕೋಶದಿಂದ ಬೀರುವ ಶಕ್ತಿಯಾಗಿದೆ ಈ ಕಾರ್ಯತಂತ್ರವನ್ನು ಬಳಸಿಕೊಂಡು ನೀವು ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಕೋಶವು ಬೀರುವ ಬಲವನ್ನು ಪ್ರಮಾಣೀಕರಿಸಬಹುದು ಈಗ ಈ ಪ್ರಯೋಗವು ಏನನ್ನು ಅನುಮತಿಸಿದೆ ಎಂದರೆ ನಾನು ಕೋಶವನ್ನು ಚಿತ್ರಿಸಲು ಬಯಸಿದರೆ ಇದು ಜೀವಕೋಶದ ಭಾಗ ಎಂದು ಹೇಳೋಣ ಇದು ನ್ಯೂಕ್ಲಿಯಸ್ ಮತ್ತು ಈ ಪ್ರಯೋಗಗಳನ್ನು ಮಾಡುವ ಮೂಲಕ ನೀವು ಏನನ್ನು ಕಂಡುಹಿಡಿಯಬಹುದು ಎಂದರೆ ಫೋಕಲ್ ಅಂಟಿಕೊಳ್ಳುವಿಕೆಯ ಸ್ಥಳ ಗಾತ್ರ ಪ್ರತಿ ಫೋಕಲ್ ಅಂಟಿಕೊಳ್ಳುವಿಕೆಯ ಆಕಾರ ಮತ್ತು ಪ್ರತಿ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಬೀರುವ ಶಕ್ತಿಯನ್ನು ಕಂಡುಹಿಡಿಯಬಹುದು ನಾನು ಈ ಕೆಂಪು ಬಾಣಗಳನ್ನು ಬರೆದಿದ್ದೇನೆ ಈ ಕೆಂಪು ಬಾಣಗಳು ಪ್ರತಿ ಅಂಟಿಕೊಳ್ಳುವಿಕೆ ಮತ್ತು ದಿಕ್ಕಿನಲ್ಲಿರುವ ಶಕ್ತಿಗಳನ್ನು ಚಿತ್ರಿಸುತ್ತದೆ ಲೇಖಕರು ಕಂಡುಕೊಂಡ ಸಂಗತಿಯೆಂದರೆ ಈ ಪ್ರತಿಯೊಂದು ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲೂ ಪ್ರತಿ ಬಾಣದ ಉದ್ದವು ಪ್ರಯೋಗಿಸಿದ ಬಲದ ಪರಿಮಾಣಕ್ಕೆ ಸಮನಾಗಿರುತ್ತದೆ ಮತ್ತು ಕೋಶವು ಬಲದಲ್ಲಿ ಕೋಶವು ಯಾವ ದಿಕ್ಕನ್ನು ತೋರಿಸಿದೆ ಎಂಬುದನ್ನು ನಿರ್ದೇಶಿಸುತ್ತದೆ ಈ ಚಿತ್ರದಿಂದ ನೀವು ನೋಡುವುದು ದೊಡ್ಡ ಅಂಟಿಕೊಳ್ಳುವಿಕೆಯು ಅತ್ಯುನ್ನತ ಶಕ್ತಿಯನ್ನು ಹೊಂದಿದೆ ಎಂದು ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರ ಮತ್ತು ಪ್ರಯೋಗಿಸಿದ ಬಲದ ನಡುವೆ ಸ್ಕೇಲಿಂಗ್ ಇದೆ ಮತ್ತು ಇವುಗಳಲ್ಲಿ ಪ್ರತಿಯೊಂದನ್ನು ನೀವು ದೀರ್ಘವೃತ್ತವಾಗಿ ಅಂದಾಜು ಮಾಡಲು ಬಯಸಿದರೆ ಪ್ರಮುಖ ಅಕ್ಷದ ದಿಕ್ಕನ್ನು ನೀವು ನೋಡುವುದು ಫೋಕಲ್ ಅಂಟಿಕೊಳ್ಳುವಿಕೆಯ ಬಲವನ್ನು ಬಲದ ದಿಕ್ಕಿನಲ್ಲಿ ಜೋಡಿಸಲಾಗಿದೆ ಎಂದು ಸೂಚಿಸುವ ಬಲದ ದಿಕ್ಕಿನಂತೆಯೇ ಇರುತ್ತದೆ ಎರಡು ವಿಷಯಗಳು ಇವೆ ದೊಡ್ಡ ಫೋಕಲ್ ಅಂಟಿಕೊಳ್ಳುವಿಕೆಯು ಬಲವನ್ನು ದೊಡ್ಡದಾಗಿಸುತ್ತದೆ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ಉದ್ದನೆಯ ಅಕ್ಷವು ಆ ನಿರ್ದಿಷ್ಟ ದಿಕ್ಕಿನಲ್ಲಿ ಬಲವನ್ನು ಬೀರಿದ ದಿಕ್ಕಿನೊಂದಿಗೆ ಹೊಂದಿಕೆಯಾಗುತ್ತದೆ ಇದು ನ್ಯೂಕ್ಲಿಯಸ್ ಕಡೆಗೆ ಒಳಕ್ಕೆ ಹೋದಂತೆ ದೊಡ್ಡ ಬಲವು ಕೋಶದ ಪರಿಧಿಯಲ್ಲಿ ದೊಡ್ಡ ಶಕ್ತಿಗಳಲ್ಲಿರುತ್ತದೆ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರಕ್ಕೆ ಬಲದ ಪರಿಮಾಣದೊಂದಿಗೆ ಬದಲಾಗುತ್ತದೆ ಉದಾಹರಣೆಗೆ ನ್ಯೂಕ್ಲಿಯಸ್ ನ ಸುತ್ತಲೂ ನಾನು ಉದ್ದೇಶಪೂರ್ವಕವಾಗಿ ಸಣ್ಣ ಬಾಣಗಳನ್ನು ರಾಂಡಮ್ ದಿಕ್ಕಿನಲ್ಲಿ ಬರೆದಿದ್ದೇನೆ ಆದ್ದರಿಂದ ಈ ಅಂಟಿಕೊಳ್ಳುವಿಕೆಗಳಲ್ಲಿ ಸ್ಥಿರವಾದ ನಡವಳಿಕೆಯಿಲ್ಲ ಅವು ಗಾತ್ರದಲ್ಲಿ ಸಣ್ಣದಾಗಿರುತ್ತವೆ ಮತ್ತು ನ್ಯೂಕ್ಲಿಯಸ್ ಗೆ ಹತ್ತಿರದಲ್ಲಿರುತ್ತವೆ ಅದರೊಂದಿಗೆ ನಾನು ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಆದರೆ ಬಲ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ಜೋಡಣೆಯ ನಡುವೆ ಬಹಳ ನಿಕಟ ಸಂಬಂಧವಿದೆ ಎಂದು ಮತ್ತು ಕೋಶವು ಸಂಕೋಚಕ ವಿಲೋಮ ನಿರ್ದೇಶಿತ ಬಲವನ್ನು ಫೋಕಲ್ ಅಂಟಿಕೊಳ್ಳುವಿಕೆಗಳಲ್ಲಿ ಬೀರುತ್ತದೆ ಮತ್ತು ಬಲದ ಪ್ರಮಾಣವು ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರಕ್ಕೆ ಅನುಪಾತದಲ್ಲಿರುತ್ತದೆ ಮತ್ತು ಬಲದ ದಿಕ್ಕು ಫೋಕಲ್ ಅಂಟಿಕೊಳ್ಳುವಿಕೆಯ ಉದ್ದನೆಯ ಅಕ್ಷದೊಂದಿಗೆ ಹೊಂದಿಕೆಯಾಗುತ್ತದೆ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳುತ್ತಾ ನಾನು ಮುಂದಿನ ದಿನದ ಉಪನ್ಯಾಸಕ್ಕಾಗಿ ಎದುರು ನೋಡುತ್ತೇನೆ ಧನ್ಯವಾದಗಳು